Hello and welcome to today's lecture in the course for secure systems engineering so todays video lecture will be looking at Intel's SGX Software Guard Extensions So this is part of series of videos on trusted execution environments we looked at the ARM Trustzone in the previous video and the ARM Trustzone also creates a trusted execution environment but as will see in today's video about SGX the entire way of doing it would be much different therefore from some perspective the guarantee is obtain and the security obtained by SGX would be much more preferred for server type of machines while ARM's Trustzone is more suited for the embedded platforms so on ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿ ಇಂದಿನ ಉಪನ್ಯಾಸಕ್ಕೆ ಸುಸ್ವಾಗತ ಆದ್ದರಿಂದ ಇಂದಿನ ವೀಡಿಯೊ ಉಪನ್ಯಾಸದಲ್ಲಿ ಇಂಟೆಲ್ ನ ಯಸ್ ಜಿ ಎಕ್ಸ್ ಸಾಫ್ಟ್ವೇರ್ ಗಾರ್ಡ್ ವಿಸ್ತರಣೆಗಳನ್ನು ನೋಡಲಾಗುತ್ತದೆ ಆದ್ದರಿಂದ ನಾವು ಹಿಂದಿನ ವೀಡಿಯೊ ದಲ್ಲಿ ಆರ್ಮ್ ಟ್ರಸ್ಟ್ಜೋನ್ ಅನ್ನು ನೋಡಿದ್ದೇವೆ ಮತ್ತು ಆರ್ಮ್ ಟ್ರಸ್ಟ್ಜೋನ್ ಟ್ರಸ್ಟೆಡ್ ಎಸ್ಎಕ್ಯುಷನ್ ಎನ್ವಿರಾನ್ಮೆಂಟ್ ಅನ್ನು ಸಹ ರಚಿಸುತ್ತದೆ ಆದರೆ ಯಸ್ ಜಿ ಎಕ್ಸ್ ಕುರಿತು ಇಂದಿನ ವೀಡಿಯೊ ದಲ್ಲಿ ನೋಡುವಂತೆ ಇದು ಟ್ರಸ್ಟೆಡ್ ಎಸ್ಎಕ್ಯುಷನ್ ಎನ್ವಿರಾನ್ಮೆಂಟ್ ದಲ್ಲಿನ ವೀಡಿಯೊ ಗಳ ಸರಣಿಯ ಭಾಗವಾಗಿದೆ ಕೆಲವು ದೃಷ್ಟಿಕೋನದಿಂದ ವಿಭಿನ್ನವಾಗಿದೆ ಆದ್ದರಿಂದ ಗ್ಯಾರಂಟಿ ಯನ್ನು ಪಡೆಯಲಾಗುತ್ತದೆ ಮತ್ತು ಯಸ್ ಜಿ ಎಕ್ಸ್ ನಿಂದ ಪಡೆದ ಭದ್ರತೆಯು ಸರ್ವರ್ ಪ್ರಕಾರದ ಯಂತ್ರಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತದೆ ಆದರೆ ಆರ್ಮ್ ನ ಟ್ರಸ್ಟ್ಜೋನ್ ಎಂಬೆಡೆಡ್ ಪ್ಲಾಟ್ಫಾರ್ಮ್ ಗಳಿಗೆ ಹೆಚ್ಚು ಸೂಕ್ತವಾಗಿದೆ When we actually normally look at a machine or a system we see that there are a multiple layer of hardware there are VM's operating systems and above that the application Now the trust surface or the attack surface in this particular scenario is this entire scheme So what we mean by this is that if let us say the application has something secret let us say a secret key then this particular boxed area are is the region which you actually assumed to be trusted in order to keep that key secure for instance if there is a malware in the application then that particular malware could steal that secret key ನಾವು ಸಾಮಾನ್ಯವಾಗಿ ಯಂತ್ರ ಅಥವಾ ಸಿಸ್ಟಮ್ ಅನ್ನು ನೋಡಿದಾಗ ಹಾರ್ಡ್ವೇರ್ ನ ಬಹು ಪದರವಿದೆ ವಿ ಎಂ ಗಳು ಆಪರೇಟಿಂಗ್ ಸಿಸ್ಟಮ್ ಗಳು ಮತ್ತು ಅದಕ್ಕಿಂತ ಹೆಚ್ಚಿನ ಅಪ್ಲಿಕೇಶನ್ ಗಳಿವೆ ಎಂದು ನಾವು ನೋಡುತ್ತೇವೆ ಈಗ ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ಟ್ರಸ್ಟ್ ಸರ್ಫೇಸ್ ಅಥವಾ ಅಟ್ಯಾಕ್ ಸರ್ಫೇಸ್ ಈ ಸಂಪೂರ್ಣ ಯೋಜನೆಯಾಗಿದೆ ಆದ್ದರಿಂದ ನಾವು ಇದರ ಅರ್ಥವೇನೆಂದರೆ ಅಪ್ಲಿಕೇಶನ್ ನಲ್ಲಿ ಏನಾದರೂ ರಹಸ್ಯವಿದೆ ಎಂದು ನಾವು ಹೇಳುವುದಾದರೆ ನಾವು ರಹಸ್ಯ ಕೀಲಿಯನ್ನು ಹೇಳೋಣ ಈ ನಿರ್ದಿಷ್ಟ ಪೆಟ್ಟಿಗೆಯ ಪ್ರದೇಶವು ಆ ಕೀಲಿಯನ್ನು ಸುರಕ್ಷಿತವಾಗಿರಿಸಲು ನೀವು ನಿಜವಾಗಿಯೂ ನಂಬಬಹುದಾದ ಪ್ರದೇಶವಾಗಿದೆ ಉದಾಹರಣೆಗೆ ಅಪ್ಲಿಕೇಶನ್ ನಲ್ಲಿ ಮಾಲ್ವೇರ್ ಇದ್ದರೆ ನಿರ್ದಿಷ್ಟ ಮಾಲ್ವೇರ್ ಆ ರಹಸ್ಯ ಕೀಲಿಯನ್ನು ಕದಿಯಬಹುದು Similarly if a malware now attacks the operating system or the VM then the key which is present in the application can be compromised In a similar way a malware or a Trojan present in the hardware could steal the secret key in the application So what we see over here is that in order to assume or keep something secret in a normal system we would require a huge amount of assumptions that all the underlined hardware the system software compromising of the virtual machines managers and the operating system are all trusted Now what SGX actually helps us do is that it reduces the potential attack surface so this is how SGX enables the computer system would look like and over here let us say we still have an application and this application has a secret key ಅಂತೆಯೇ ಮಾಲ್ವೇರ್ ಈಗ ಆಪರೇಟಿಂಗ್ ಸಿಸ್ಟಮ್ ಅಥವಾ ವಿಎಂ ಮೇಲೆ ದಾಳಿ ಮಾಡಿದರೆ ಅಪ್ಲಿಕೇಶನ್ ನಲ್ಲಿರುವ ಕೀ ರಾಜಿ ಮಾಡಿಕೊಳ್ಳಬಹುದು ಅದೇ ರೀತಿಯಲ್ಲಿ ಹಾರ್ಡ್ವೇರ್ ನಲ್ಲಿರುವ ಮಾಲ್ವೇರ್ ಅಥವಾ ಟ್ರೋಜನ್ ಅಪ್ಲಿಕೇಶನ್ ನಲ್ಲಿರುವ ರಹಸ್ಯ ಕೀಲಿಯನ್ನು ಕದಿಯಬಹುದು ಆದ್ದರಿಂದ ನಾವು ಇಲ್ಲಿ ನೋಡುವುದೇನೆಂದರೆ ಸಾಮಾನ್ಯ ವ್ಯವಸ್ಥೆಯಲ್ಲಿ ಏನನ್ನಾದರೂ ರಹಸ್ಯವಾಗಿಡಲು ಅಥವಾ ಇರಿಸಿಕೊಳ್ಳಲು ನಮಗೆ ಹೆಚ್ಚಿನ ಪ್ರಮಾಣದ ಊಹೆಗಳು ಬೇಕಾಗುತ್ತವೆ ಎಲ್ಲಾ ಅಂಡರ್ಲೈನ್ ಮಾಡಲಾದ ಹಾರ್ಡ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ರಾಜಿ ಮಾಡಿಕೊಳ್ಳುವ ವರ್ಚುಯಲ್ ಯಂತ್ರಗಳು ನಿರ್ವಾಹಕರು ಮತ್ತು ಆಪರೇಟಿಂಗ್ ಸಿಸ್ಟಮ್ ಎಲ್ಲವೂ ವಿಶ್ವಾಸಾರ್ಹವಾಗಿವೆ ಈಗ ಯಸ್ ಜಿ ಎಕ್ಸ್ ನಮಗೆ ನಿಜವಾಗಿ ಏನು ಸಹಾಯ ಮಾಡುತ್ತದೆ ಎಂದರೆ ಅದು ಪೊಟೆಂಟಿಯಾಲ್ ಅಟ್ಯಾಕ್ ಸರ್ಫೇಸ್ ಅನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಯಸ್ ಜಿ ಎಕ್ಸ್ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಹೇಗೆ ಸಕ್ರಿಯಗೊಳಿಸುತ್ತದೆ ಮತ್ತು ಇಲ್ಲಿ ನಾವು ಇನ್ನೂ ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ ಮತ್ತು ಈ ಅಪ್ಲಿಕೇಶನ್ ರಹಸ್ಯ ಕೀಲಿಯನ್ನು ಹೊಂದಿದೆ ಎಂದು ಹೇಳೋಣ Now with SGX this secret key would only require that portions in the application which is boxed in this red dotted line and portions in the hardware is actually trusted So you could still have an untrusted operating system untrusted virtual machine managers and so on but what is required keep the key secret is just that the hardware a portion of the hardware is trusted along with small areas of the application So what we achieve by this is that we are drastically reducing the attack surface Now if you compare the normal mode of operation versus the SGX enabled mode of operation we see that an attacker could have attacked either the application OS virtual machine or the hardware in order to gain access to that secret key ಈಗ ಯಸ್ ಜಿ ಎಕ್ಸ್ ನೊಂದಿಗೆ ಈ ರಹಸ್ಯ ಕೀಲಿಯು ಈ ಕೆಂಪು ಚುಕ್ಕೆಗಳ ಸಾಲಿನಲ್ಲಿ ಬಾಕ್ಸ್ ಮಾಡಲಾದ ಅಪ್ಲಿಕೇಶನ್ ನಲ್ಲಿನ ಭಾಗಗಳು ಮತ್ತು ಹಾರ್ಡ್ವೇರ್ ನಲ್ಲಿನ ಭಾಗಗಳು ನಿಜವಾಗಿ ವಿಶ್ವಾಸಾರ್ಹವಾಗಿರಬೇಕು ಆದ್ದರಿಂದ ನೀವು ಇನ್ನೂ ವಿಶ್ವಾಸಾರ್ಹವಲ್ಲದ ಆಪರೇಟಿಂಗ್ ಸಿಸ್ಟಮ್ ವಿಶ್ವಾಸಾರ್ಹವಲ್ಲದ ವರ್ಚುಯಲ್ ಮೆಷಿನ್ ಮ್ಯಾನೇಜರ್ ಗಳು ಮತ್ತು ಮುಂತಾದವುಗಳನ್ನು ಹೊಂದಬಹುದು ಆದರೆ ಮುಖ್ಯ ರಹಸ್ಯವನ್ನು ಇಟ್ಟುಕೊಳ್ಳುವುದು ಅಗತ್ಯವೆಂದರೆ ಹಾರ್ಡ್ವೇರ್ನ ಒಂದು ಭಾಗವು ಅಪ್ಲಿಕೇಶನ್ ನ ಸಣ್ಣ ಪ್ರದೇಶಗಳೊಂದಿಗೆ ವಿಶ್ವಾಸಾರ್ಹವಾಗಿರುತ್ತದೆ ಆದ್ದರಿಂದ ನಾವು ಇದರಿಂದ ಸಾಧಿಸುವುದು ಏನೆಂದರೆ ನಾವು ಅಟ್ಯಾಕ್ ಸರ್ಫೇಸ್ ಅನ್ನು ತೀವ್ರವಾಗಿ ಕಡಿಮೆಗೊಳಿಸುತ್ತಿದ್ದೇವೆ ಈಗ ನೀವು ಯಸ್ ಜಿ ಎಕ್ಸ್ ಸಕ್ರಿಯಗೊಳಿಸಿದ ಕಾರ್ಯಾಚರಣೆಯ ವಿಧಾನದ ವಿರುದ್ಧ ಸಾಮಾನ್ಯ ಕಾರ್ಯಾಚರಣೆಯ ವಿಧಾನವನ್ನು ಹೋಲಿಸಿದರೆ ಆ ರಹಸ್ಯ ಕೀ ಗೆ ಪ್ರವೇಶವನ್ನು ಪಡೆಯಲು ಆಕ್ರಮಣಕಾರರು ಅಪ್ಲಿಕೇಶನ್ ಓ ಎಸ್ ವರ್ಚುಯಲ್ ಯಂತ್ರ ಅಥವಾ ಹಾರ್ಡ್ವೇರ್ ಅನ್ನು ಆಕ್ರಮಣ ಮಾಡಬಹುದೆಂದು ನಾವು ನೋಡುತ್ತೇವೆ While in the SGX enabled hardware the attacker would have to target small regions in the hardware or small portions of code in the application in order to achieve in order to gain access to the secret key so let us look into more details about how SGX actually works ಯಸ್ ಜಿ ಎಕ್ಸ್ ಸಕ್ರಿಯಗೊಳಿಸಿದ ಹಾರ್ಡ್ವೇರ್ ನಲ್ಲಿರುವಾಗ ದಾಳಿಕೋರರು ಹಾರ್ಡ್ವೇರ್ ನಲ್ಲಿನ ಸಣ್ಣ ಪ್ರದೇಶಗಳನ್ನು ಅಥವಾ ಅಪ್ಲಿಕೇಶನ್ ನಲ್ಲಿನ ಕೋಡ್ ನ ಸಣ್ಣ ಭಾಗಗಳನ್ನು ಗುರಿಯಾಗಿಸಿಕೊಂಡು ರಹಸ್ಯ ಕೀ ಗೆ ಪ್ರವೇಶವನ್ನು ಪಡೆಯಲು ಸಾಧಿಸಬೇಕಾಗುತ್ತದೆ ಆದ್ದರಿಂದ ಯಸ್ ಜಿ ಎಕ್ಸ್ ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ಹೆಚ್ಚಿನ ವಿವರಗಳನ್ನು ನೋಡೋಣ So let us say that this is our process space so as we have seen before the process space has the code that is the application code application data comprising of stacks heaps and so on and higher in the typical address space of a process is where the operating system resides Now what SGX permits us to do is to have enclaves in this address space so what we see over here is that within this entire address space of the process there is one region which is called the enclave which provides the necessary sandbox to achieve the Trusted Execution Environment So within this particular enclave you could have some regular code stack and heap so we call this as the enclave code enclave stack and the enclave heap and you would have some management data such as the entry table and TCS which is a Threat Control Structure so all of this can be present in an enclave ಆದ್ದರಿಂದ ಇದು ನಮ್ಮ ಪ್ರಕ್ರಿಯೆಯ ಸ್ಥಳವಾಗಿದೆ ಎಂದು ಹೇಳೋಣ ಆದ್ದರಿಂದ ಪ್ರಕ್ರಿಯೆಯ ಸ್ಥಳವು ಸ್ಟಾಕ್ ಗಳ ರಾಶಿಗಳನ್ನು ಒಳಗೊಂಡಿರುವ ಅಪ್ಲಿಕೇಶನ್ ಕೋಡ್ ಅಪ್ಲಿಕೇಶನ್ ಡೇಟಾ ದ ಕೋಡ್ ಅನ್ನು ಹೊಂದಿದೆ ಮತ್ತು ಪ್ರಕ್ರಿಯೆಯ ವಿಶಿಷ್ಟ ವಿಳಾಸದ ಜಾಗದಲ್ಲಿ ಮತ್ತು ಹೆಚ್ಚಿನವುಗಳನ್ನು ಹೊಂದಿರುವ ಕೋಡ್ ಅನ್ನು ಹೊಂದಿರುವ ವ್ಯವಸ್ಥೆಯು ನೆಲೆಸಿದೆ ಈಗ ಯಸ್ ಜಿ ಎಕ್ಸ್ ನಮಗೆ ಏನು ಮಾಡಲು ಅನುಮತಿಸುತ್ತದೆ ಎಂದರೆ ಈ ವಿಳಾಸದ ಜಾಗದಲ್ಲಿ ಎನ್ಕ್ಲೇವ್ ಗಳನ್ನು ಹೊಂದಲು ನಾವು ಇಲ್ಲಿ ನೋಡುತ್ತೇವೆ ಪ್ರಕ್ರಿಯೆಯ ಈ ಸಂಪೂರ್ಣ ವಿಳಾಸದ ಜಾಗದಲ್ಲಿ ಎನ್ಕ್ಲೇವ್ ಎಂದು ಕರೆಯಲ್ಪಡುವ ಒಂದು ಪ್ರದೇಶವಿದೆ ಅದು ಟ್ರಸ್ಟೆಡ್ ಎಸ್ಎಕ್ಯುಷನ್ ಎನ್ವಿರಾನ್ಮೆಂಟ್ ಅಗತ್ಯವಾದ ಸ್ಯಾಂಡ್ಬಾಕ್ಸ್ ಅನ್ನು ಒದಗಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಎನ್ಕ್ಲೇವ್ ನಲ್ಲಿ ನೀವು ಕೆಲವು ನಿಯಮಿತ ಕೋಡ್ ಸ್ಟಾಕ್ ಮತ್ತು ರಾಶಿಯನ್ನು ಹೊಂದಬಹುದು ಆದ್ದರಿಂದ ನಾವು ಇದನ್ನು ಎನ್ಕ್ಲೇವ್ ಕೋಡ್ ಎನ್ಕ್ಲೇವ್ ಸ್ಟಾಕ್ ಮತ್ತು ಎನ್ಕ್ಲೇವ್ ಹೀಪ್ ಎಂದು ಕರೆಯುತ್ತೇವೆ ಮತ್ತು ನೀವು ಎಂಟ್ರಿ ಟೇಬಲ್ ಮತ್ತು ಟಿಸಿಎಸ್ ನಂತಹ ಕೆಲವು ನಿರ್ವಹಣಾ ಡೇಟಾವನ್ನು ಹೊಂದಿರುತ್ತೀರಿ ಅದು ತ್ರೆಟ್ ಕಂಟ್ರೋಲ್ ಸ್ಟ್ರಕ್ಚರ್ ರಚನೆಯಾಗಿದೆ ಇದೆಲ್ಲವೂ ಎನ್ಕ್ಲೇವ್ ನಲ್ಲಿ ಇರಬಹುದಾಗಿದೆ Now what makes this enclave unique is that any code any function or anything which is executing outside this enclave for example in this green region over here will not be able to access any code or data present within the enclave So for example a code present over here cannot directly call a function present in the enclave code Similarly code present outside the enclave will not be able to directly invoke data or access data in the stack or in the heap present in the enclave However the vice versa is true now if you are running code within the enclave this particular code will be able to access the stack and heap present in the enclave as well as all the other application data and code present outside the enclave as well ಈಗ ಈ ಎನ್ಕ್ಲೇವ್ ಅನ್ನು ಅನನ್ಯವಾಗಿಸುವುದು ಏನೆಂದರೆ ಈ ಎನ್ಕ್ಲೇವ್ ನ ಹೊರಗೆ ಕಾರ್ಯಗತಗೊಳ್ಳುವ ಯಾವುದೇ ಕೋಡ್ ಯಾವುದೇ ಕಾರ್ಯ ಅಥವಾ ಯಾವುದಾದರೂ ಉದಾಹರಣೆಗೆ ಇಲ್ಲಿರುವ ಈ ಹಸಿರು ಪ್ರದೇಶದಲ್ಲಿ ಎನ್ಕ್ಲೇವ್ ನೊಳಗೆ ಇರುವ ಯಾವುದೇ ಕೋಡ್ ಅಥವಾ ಡೇಟಾ ವನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಉದಾಹರಣೆಗೆ ಇಲ್ಲಿರುವ ಕೋಡ್ ಎನ್ಕ್ಲೇವ್ ಕೋಡ್ ನಲ್ಲಿರುವ ಕಾರ್ಯವನ್ನು ನೇರವಾಗಿ ಕರೆಯಲು ಸಾಧ್ಯವಿಲ್ಲ ಅದೇ ರೀತಿ ಎನ್ಕ್ಲೇವ್ ನ ಹೊರಗೆ ಇರುವ ಕೋಡ್ ನೇರವಾಗಿ ಡೇಟಾ ವನ್ನು ಆಹ್ವಾನಿಸಲು ಅಥವಾ ಸ್ಟಾಕ್ ನಲ್ಲಿ ಅಥವಾ ಎನ್ಕ್ಲೇವ್ ನಲ್ಲಿರುವ ರಾಶಿಯಲ್ಲಿ ಡೇಟಾ ವನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಆದಾಗ್ಯೂ ನೀವು ಎನ್ಕ್ಲೇವ್ ನಲ್ಲಿ ಕೋಡ್ ಅನ್ನು ಚಲಾಯಿಸುತ್ತಿದ್ದರೆ ಈ ನಿರ್ದಿಷ್ಟ ಕೋಡ್ ಎನ್ಕ್ಲೇವ್ ನಲ್ಲಿರುವ ಸ್ಟಾಕ್ ಮತ್ತು ಹೀಪ್ ಮತ್ತು ಎನ್ಕ್ಲೇವ್ ನ ಹೊರಗೆ ಇರುವ ಎಲ್ಲಾ ಇತರ ಅಪ್ಲಿಕೇಶನ್ ಡೇಟಾ ಮತ್ತು ಕೋಡ್ ಅನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ So what the enclave actually permits us to do is that it would it is able to create a closed sandbox through which you could get confidentiality and integrity so what we mean by confidentiality is that the code and data present inside the enclave is kept confidential with respect to anything or any code or anything else outside the enclave So typically this is achieved by multiple ways for example there is encryption which is done and will see more about it later in the video and also there is special memory management units present in the hardware which creates an environment so that confidentiality of the code and data in the enclave is achieved ಆದ್ದರಿಂದ ಎನ್ಕ್ಲೇವ್ ವಾಸ್ತವವಾಗಿ ನಮಗೆ ಏನು ಮಾಡಲು ಅನುಮತಿಸುತ್ತದೆ ಎಂದರೆ ಅದು ಮುಚ್ಚಿದ ಸ್ಯಾಂಡ್ಬಾಕ್ಸ್ ಅನ್ನು ರಚಿಸಲು ಸಾಧ್ಯವಾಗುತ್ತದೆ ಅದರ ಮೂಲಕ ನೀವು ಗೌಪ್ಯತೆ ಮತ್ತು ಸಮಗ್ರತೆಯನ್ನು ಪಡೆಯಬಹುದು ಆದ್ದರಿಂದ ನಾವು ಗೌಪ್ಯತೆಯ ಅರ್ಥವೇನು ಎಂದರೆ ಎನ್ಕ್ಲೇವ್ ನಲ್ಲಿರುವ ಕೋಡ್ ಮತ್ತು ಡೇಟಾ ವನ್ನು ಎನ್ಕ್ಲೇವ್ ನ ಹೊರಗೆ ಯಾವುದಾದರೂ ಅಥವಾ ಯಾವುದೇ ಕೋಡ್ ಅಥವಾ ಯಾವುದಕ್ಕೂ ಗೌಪ್ಯವಾಗಿ ಇರಿಸಲಾಗುತ್ತದೆ ಎನ್ಕ್ಲೇವ್ ನ ಹೊರಗಿನ ಯಾವುದಾದರೂ ಅಥವಾ ಯಾವುದೇ ಕೋಡ್ ಅಥವಾ ಯಾವುದಕ್ಕೂ ಆದ್ದರಿಂದ ಸಾಮಾನ್ಯವಾಗಿ ಇದನ್ನು ಅನೇಕ ವಿಧಾನಗಳಿಂದ ಸಾಧಿಸಲಾಗುತ್ತದೆ ಉದಾಹರಣೆಗೆ ಎನ್ಕ್ರಿಪ್ಶನ್ ಮಾಡಲಾಗುತ್ತದೆ ಮತ್ತು ಅದರ ಬಗ್ಗೆ ಹೆಚ್ಚಿನದನ್ನು ವೀಡಿಯೊ ದಲ್ಲಿ ನೋಡಬಹುದು ಮತ್ತು ಹಾರ್ಡ್ವೇರ್ ನಲ್ಲಿ ವಿಶೇಷ ಮೆಮೊರಿ ನಿರ್ವಹಣಾ ಘಟಕಗಳಿವೆ ಅದು ಪರಿಸರವನ್ನು ಸೃಷ್ಟಿಸುತ್ತದೆ ಇದರಿಂದ ಕೋಡ್ ಮತ್ತು ಡೇಟಾ ದ ಗೌಪ್ಯತೆ ಎನ್ಕ್ಲೇವ್ ನಲ್ಲಿ ಸಾಧಿಸಲಾಗುತ್ತದೆ In a similar way we also achieve integrity of the code and data that is present within the enclave so what we mean by this is that any code and data cannot be tampered or modified by an external party so this is typically done again using special purpose hardware special purpose memory management units present in the hardware as well as a lot of cryptography algorithms so ensure that the data is not tampered with Now one thing what the SGX in the Intel processors also achieve is that it ensures that when data goes outside the processor that is if data or code from the enclave is going in or out of the processor it has provisions to ensure that no attacker could actually monitor the various buses or snoop at the D RAM present on the system and would be able to actually identify what the code and data actually is or this is achieved by having memory encryption ಇದೇ ರೀತಿಯಾಗಿ ನಾವು ಎನ್ಕ್ಲೇವ್ ನೊಳಗೆ ಇರುವ ಕೋಡ್ ಮತ್ತು ಡೇಟಾ ದ ಸಮಗ್ರತೆಯನ್ನು ಸಾಧಿಸುತ್ತೇವೆ ಆದ್ದರಿಂದ ನಾವು ಇದರ ಅರ್ಥ ಏನೆಂದರೆ ಯಾವುದೇ ಕೋಡ್ ಮತ್ತು ಡೇಟಾವನ್ನು ಬಾಹ್ಯ ಪಕ್ಷದಿಂದ ಟ್ಯಾಂಪರ್ ಮಾಡಲು ಅಥವಾ ಮಾರ್ಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ವಿಶೇಷ ಉದ್ದೇಶದ ಹಾರ್ಡ್ವೇರ್ ಬಳಸಿ ಮತ್ತೆ ಮಾಡಲಾಗುತ್ತದೆ ಹಾರ್ಡ್ವೇರ್ನಲ್ಲಿ ವಿಶೇಷ ಉದ್ದೇಶದ ಮೆಮೊರಿ ನಿರ್ವಹಣಾ ಘಟಕಗಳು ಮತ್ತು ಬಹಳಷ್ಟು ಕ್ರಿಪ್ಟೋಗ್ರಫಿ ಅಲ್ಗಾರಿದಮ್ ಗಳು ಇರುತ್ತವೆ ಆದ್ದರಿಂದ ಡೇಟಾವನ್ನು ಹಾಳು ಮಾಡಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಈಗ ಇಂಟೆಲ್ ಪ್ರೊಸೆಸರ್ಗಳಲ್ಲಿನ ಯಸ್ ಜಿ ಎಕ್ಸ್ ಸಹ ಸಾಧಿಸುವ ಒಂದು ವಿಷಯವೆಂದರೆ ಡೇಟಾ ಪ್ರೊಸೆಸರ್ನ ಹೊರಗೆ ಹೋದಾಗ ಅದು ಎನ್ಕ್ಲೇವ್ನಿಂದ ಡೇಟಾ ಅಥವಾ ಕೋಡ್ ಪ್ರೊಸೆಸರ್ನ ಒಳಗೆ ಅಥವಾ ಹೊರಗೆ ಹೋಗುತ್ತಿದ್ದರೆ ಅದು ಯಾವುದೇ ಆಕ್ರಮಣಕಾರರಿಗೆ ನಿಜವಾಗಿ ಸಾಧ್ಯವಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಿಬಂಧನೆಗಳನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತದೆ ವಿವಿಧ ಬಸ್ ಗಳನ್ನು ಮೇಲ್ವಿಚಾರಣೆ ಮಾಡಿ ಅಥವಾ ಸಿಸ್ಟಂ ನಲ್ಲಿರುವ D RAM ನಲ್ಲಿ ಸ್ನೂಪ್ ಮಾಡಿ ಮತ್ತು ಕೋಡ್ ಮತ್ತು ಡೇಟಾ ನಿಜವಾಗಿ ಏನೆಂದು ಗುರುತಿಸಲು ಸಾಧ್ಯವಾಗುತ್ತದೆ ಅಥವಾ ಮೆಮೊರಿ ಎನ್ಕ್ರಿಪ್ಶನ್ ಹೊಂದಿರುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ So essentially any data which is to be executed from the enclave is going to be stored in the RAM in an encrypted state Now when this data is moved from the RAM to the processor it gets decrypted within the processor So thus if there is a snooping done on the data bus or there is actually snooping within the D RAM then what would happen is that the attacker would only see encrypted code and the sensitive data and information is still kept secret ಆದ್ದರಿಂದ ಮೂಲಭೂತವಾಗಿ ಎನ್ಕ್ಲೇವ್ ನಿಂದ ಕಾರ್ಯಗತಗೊಳಿಸಬೇಕಾದ ಯಾವುದೇ ಡೇಟಾ ವನ್ನು ಎನ್ಕ್ರಿಪ್ಟ್ ಮಾಡಿದ ಸ್ಥಿತಿಯಲ್ಲಿ RAM ನಲ್ಲಿ ಸಂಗ್ರಹಿಸಲಾಗುತ್ತದೆ ಈಗ ಈ ಡೇಟಾ ವನ್ನು RAM ನಿಂದ ಪ್ರೊಸೆಸರ್ ಗೆ ಸರಿಸಿದಾಗ ಅದು ಪ್ರೊಸೆಸರ್ ನಲ್ಲಿ ಡೀಕ್ರಿಪ್ಟ್ ಆಗುತ್ತದೆ ಹೀಗಾಗಿ ಡೇಟಾ ಬಸ್ ನಲ್ಲಿ ಸ್ನೂಪಿಂಗ್ ಮಾಡಿದ್ದರೆ ಅಥವಾ ವಾಸ್ತವವಾಗಿ D RAM ನಲ್ಲಿ ಸ್ನೂಪಿಂಗ್ ಆಗಿದ್ದರೆ ಆಗ ಏನಾಗುತ್ತದೆ ಎಂದರೆ ಆಕ್ರಮಣಕಾರರು ಎನ್ಕ್ರಿಪ್ಟ್ ಮಾಡಿದ ಕೋಡ್ ಅನ್ನು ಮಾತ್ರ ನೋಡುತ್ತಾರೆ ಮತ್ತು ಸೂಕ್ಷ್ಮ ಡೇಟಾ ಮತ್ತು ಮಾಹಿತಿಯನ್ನು ಇನ್ನೂ ರಹಸ್ಯವಾಗಿಡಲಾಗುತ್ತದೆ So let us see how these things actually work internally So SGX is quite a complicated mechanism to achieve this trusted execution environment and we will just see a very brief overview in this lecture about how these things would work ಆದ್ದರಿಂದ ಈ ವಿಷಯಗಳು ಆಂತರಿಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೋಡೋಣ ಆದ್ದರಿಂದ ಯಸ್ ಜಿ ಎಕ್ಸ್ ಈ ಟ್ರಸ್ಟೆಡ್ ಎಸ್ಎಕ್ಯುಷನ್ ಎನ್ವಿರಾನ್ಮೆಂಟ್ ಅನ್ನು ಸಾಧಿಸಲು ಸಾಕಷ್ಟು ಸಂಕೀರ್ಣವಾದ ಕಾರ್ಯವಿಧಾನವಾಗಿದೆ ಮತ್ತು ಈ ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಈ ಉಪನ್ಯಾಸದಲ್ಲಿ ನಾವು ಸಂಕ್ಷಿಪ್ತ ಅವಲೋಕನವನ್ನು ನೋಡುತ್ತೇವೆ So to start off with what happens in an SGX enabled Intel processor is that some portion of the RAM is marked as PRM so this is known as a Processor Related Memory so this area let us say some from some address A to some address B is marked by the BIOS as a processor related memory so what this means is that the operating system or any applications running over the processor would not directly be able to access the memory in the PRM also the specialty of this PRM region of memory is that no external device like no external master device such as network guards or graphic engines and so on would be able to read or write the data to this PRM essentially going a bit more technical the DMA accesses to this particular region of memory that is PRM region of memory is disabled ಆದ್ದರಿಂದ ಯಸ್ ಜಿ ಎಕ್ಸ್ ಸಕ್ರಿಯಗೊಳಿಸಲಾದ ಇಂಟೆಲ್ ಪ್ರೊಸೆಸರ್ನಲ್ಲಿ ಏನಾಗುತ್ತದೆ ಎಂಬುದನ್ನು ಪ್ರಾರಂಭಿಸಲು RAM ನ ಕೆಲವು ಭಾಗವನ್ನು ಪಿ ಆರ್ ಎಂ ಎಂದು ಗುರುತಿಸಲಾಗಿದೆ ಆದ್ದರಿಂದ ಇದನ್ನು ಪ್ರೊಸೆಸರ್ ಸಂಬಂಧಿತ ಮೆಮೊರಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಪ್ರದೇಶವು ಕೆಲವು ವಿಳಾಸ A ನಿಂದ ಕೆಲವು ವಿಳಾಸ B ವರೆಗೆ ಪ್ರೊಸೆಸರ್ ಸಂಬಂಧಿತ ಮೆಮೊರಿಯಾಗಿ BIOS ನಿಂದ ಗುರುತಿಸಲಾಗಿದೆ ಎಂದು ಹೇಳೋಣ ಇದರ ಅರ್ಥವೇನೆಂದರೆ ಆಪರೇಟಿಂಗ್ ಸಿಸ್ಟಮ್ ಅಥವಾ ಪ್ರೊಸೆಸರ್ನಲ್ಲಿ ಚಾಲನೆಯಲ್ಲಿರುವ ಯಾವುದೇ ಅಪ್ಲಿಕೇಶನ್ಗಳು ನೇರವಾಗಿ ಪಿ ಆರ್ ಎಂ ನಲ್ಲಿ ಮೆಮೊರಿಯನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಈ ಪಿ ಆರ್ ಎಂ ಮೆಮೊರಿ ಪ್ರದೇಶದ ವಿಶೇಷತೆಯೆಂದರೆ ಯಾವುದೇ ಬಾಹ್ಯ ಸಾಧನವಿಲ್ಲ ನೆಟ್ವರ್ಕ್ ಗಾರ್ಡ್ಗಳು ಅಥವಾ ಗ್ರಾಫಿಕ್ ಇಂಜಿನ್ಗಳಂತಹ ಯಾವುದೇ ಬಾಹ್ಯ ಮಾಸ್ಟರ್ ಸಾಧನಗಳಂತೆ ಈ ಪಿ ಆರ್ ಎಂ ಗೆ ಡೇಟಾವನ್ನು ಓದಲು ಅಥವಾ ಬರೆಯಲು ಸಾಧ್ಯವಾಗುವುದಿಲ್ಲ ಮೂಲಭೂತವಾಗಿ ಸ್ವಲ್ಪ ಹೆಚ್ಚು ತಾಂತ್ರಿಕವಾಗಿ ಡಿಎಂಎ ಈ ನಿರ್ದಿಷ್ಟ ಮೆಮೊರಿ ಪ್ರದೇಶಕ್ಕೆ ಪ್ರವೇಶಿಸುತ್ತದೆ ಅದು ಮೆಮೊರಿಯ ಪಿ ಆರ್ ಎಂ ಪ್ರದೇಶವನ್ನು ನಿಷ್ಕ್ರಿಯಗೊಳಿಸಲಾಗಿದೆ So what this means from an operating system is that this region the PRM region is identified by the OS as non existent memory so it means that there is a hole in the entire memory RAM's of the processor or rather the operating system sees this PRM as a hole in the memory region and therefore would not allocate any memory or any other data or try to store any data in this particular region From this what we actually achieve is that we have this region of memory which is completely in the control of the hardware so the hardware could use this region of memory to create enclaves managed the various enclaves manage the memory who accesses this enclaves the read write execute permissions for this enclaves and so on ಆದ್ದರಿಂದ ಆಪರೇಟಿಂಗ್ ಸಿಸ್ಟಮ್ನಿಂದ ಇದರ ಅರ್ಥವೇನೆಂದರೆ ಈ ಪ್ರದೇಶವು ಪಿ ಆರ್ ಎಂ ಪ್ರದೇಶವನ್ನು OS ನಿಂದ ಅಸ್ತಿತ್ವದಲ್ಲಿಲ್ಲದ ಮೆಮೊರಿ ಎಂದು ಗುರುತಿಸಲಾಗಿದೆ ಆದ್ದರಿಂದ ಪ್ರೊಸೆಸರ್ನ ಸಂಪೂರ್ಣ ಮೆಮೊರಿ RAM ನಲ್ಲಿ ರಂಧ್ರವಿದೆ ಅಥವಾ ಆಪರೇಟಿಂಗ್ ಸಿಸ್ಟಮ್ ಈ PRM ಅನ್ನು ನೋಡುತ್ತದೆ ಮೆಮೊರಿ ಪ್ರದೇಶದಲ್ಲಿ ಒಂದು ರಂಧ್ರ ಮತ್ತು ಆದ್ದರಿಂದ ಯಾವುದೇ ಮೆಮೊರಿ ಅಥವಾ ಯಾವುದೇ ಇತರ ಡೇಟಾವನ್ನು ನಿಯೋಜಿಸುವುದಿಲ್ಲ ಅಥವಾ ಈ ನಿರ್ದಿಷ್ಟ ಪ್ರದೇಶದಲ್ಲಿ ಯಾವುದೇ ಡೇಟಾವನ್ನು ಸಂಗ್ರಹಿಸಲು ಪ್ರಯತ್ನಿಸುವುದಿಲ್ಲ ಇದರಿಂದ ನಾವು ನಿಜವಾಗಿ ಸಾಧಿಸುವುದೇನೆಂದರೆ ನಾವು ಸಂಪೂರ್ಣವಾಗಿ ಹಾರ್ಡ್ವೇರ್ನ ನಿಯಂತ್ರಣದಲ್ಲಿರುವ ಈ ಮೆಮೊರಿಯ ಪ್ರದೇಶವನ್ನು ಹೊಂದಿದ್ದೇವೆ ಆದ್ದರಿಂದ ಹಾರ್ಡ್ವೇರ್ ಈ ಮೆಮೊರಿಯ ಪ್ರದೇಶವನ್ನು ಎನ್ಕ್ಲೇವ್ಗಳನ್ನು ರಚಿಸಲು ಬಳಸಬಹುದು ವಿವಿಧ ಎನ್ಕ್ಲೇವ್ಗಳನ್ನು ನಿರ್ವಹಿಸಬಹುದು ಇದನ್ನು ಪ್ರವೇಶಿಸುವ ಮೆಮೊರಿಯನ್ನು ನಿರ್ವಹಿಸಬಹುದು ಈ ಎನ್ಕ್ಲೇವ್ಗಳಿಗೆ ಎಕ್ಸಿಕ್ಯೂಟ್ ಅನುಮತಿಗಳನ್ನು ಬರೆಯಿರಿ ಮತ್ತು ಹೀಗೆ So internally what happens with the PRM is that it is divided into several EPC's or Enclave Page Caches So each of this page caches which is shown over here is of 4 kilo bytes so this page caches are used to actually store the enclaves of the various applications present in the program and also there is some management related information which is stored in a special region known as the EPCM or which expands to EPC Micro Architecture ಆದ್ದರಿಂದ ಪಿ ಆರ್ ಎಂ ನೊಂದಿಗೆ ಆಂತರಿಕವಾಗಿ ಏನಾಗುತ್ತದೆ ಎಂದರೆ ಅದನ್ನು ಹಲವಾರು ಇ ಪಿ ಸಿ ಗಳು ಅಥವಾ ಎನ್ಕ್ಲೇವ್ ಪುಟ ಸಂಗ್ರಹಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ಇಲ್ಲಿ ತೋರಿಸಿರುವ ಈ ಪ್ರತಿಯೊಂದು ಪುಟದ ಕ್ಯಾಶ್ಗಳು 4 ಕಿಲೋ ಬೈಟ್ಗಳಾಗಿವೆ ಆದ್ದರಿಂದ ಪ್ರೋಗ್ರಾಂನಲ್ಲಿರುವ ವಿವಿಧ ಅಪ್ಲಿಕೇಶನ್ಗಳ ಎನ್ಕ್ಲೇವ್ಗಳನ್ನು ವಾಸ್ತವವಾಗಿ ಸಂಗ್ರಹಿಸಲು ಈ ಪುಟದ ಸಂಗ್ರಹಗಳನ್ನು ಬಳಸಲಾಗುತ್ತದೆ ಮತ್ತು ವಿಶೇಷ ಪ್ರದೇಶದಲ್ಲಿ ಸಂಗ್ರಹಿಸಲಾದ ಕೆಲವು ನಿರ್ವಹಣೆ ಸಂಬಂಧಿತ ಮಾಹಿತಿಯೂ ಇದೆ ಇ ಪಿ ಸಿ ಎಂ ಎಂದು ಕರೆಯಲಾಗುತ್ತದೆ ಅಥವಾ ಇದು ಇ ಪಿ ಸಿ ಮೈಕ್ರೋ ಆರ್ಕಿಟೆಕ್ಚರ್ಗೆ ವಿಸ್ತರಿಸುತ್ತದೆ So the way it works is that we have multiple processes present in the system each process has its own virtual address space and within this virtual address space each process could have its own enclave So per process you could have one or more enclaves or you could also have a process without any enclaves as well So therefore you would now have a mapping for this enclave region within the virtual address space to this PRM region in the RAM So we have the memory management unit which converts the virtual memory to the physical memory address and the operating system would ensure that addresses form this enclave gets mapped to physical pages within the PRM present in the RAM So therefore you could actually have multiple processes like this each of them having their own enclaves but all of this processes would mapped to the same region within the Ram that is the PRM region ಆದ್ದರಿಂದ ಇದು ಕಾರ್ಯನಿರ್ವಹಿಸುವ ವಿಧಾನವೆಂದರೆ ನಾವು ಸಿಸ್ಟಮ್ನಲ್ಲಿ ಅನೇಕ ಪ್ರಕ್ರಿಯೆಗಳನ್ನು ಹೊಂದಿದ್ದೇವೆ ಪ್ರತಿ ಪ್ರಕ್ರಿಯೆಯು ತನ್ನದೇ ಆದ ವರ್ಚುಯಲ್ ವಿಳಾಸ ಸ್ಥಳವನ್ನು ಹೊಂದಿದೆ ಮತ್ತು ಈ ವರ್ಚುಯಲ್ ವಿಳಾಸ ಜಾಗದಲ್ಲಿ ಪ್ರತಿ ಪ್ರಕ್ರಿಯೆಯು ತನ್ನದೇ ಆದ ಎನ್ಕ್ಲೇವ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಪ್ರತಿ ಪ್ರಕ್ರಿಯೆಗೆ ನೀವು ಒಂದು ಅಥವಾ ಹೆಚ್ಚಿನ ಎನ್ಕ್ಲೇವ್ಗಳನ್ನು ಹೊಂದಬಹುದು ಅಥವಾ ಯಾವುದೇ ಎನ್ಕ್ಲೇವ್ಗಳಿಲ್ಲದೆ ನೀವು ಪ್ರಕ್ರಿಯೆಯನ್ನು ಸಹ ಹೊಂದಬಹುದು ಆದ್ದರಿಂದ ನೀವು ಈಗ ರಾಮ್ ನಲ್ಲಿ ಈ ಪಿ ಆರ್ ಎಂ ಪ್ರದೇಶಕ್ಕೆ ವರ್ಚುಯಲ್ ವಿಳಾಸ ಜಾಗದಲ್ಲಿ ಈ ಎನ್ಕ್ಲೇವ್ ಪ್ರದೇಶಕ್ಕಾಗಿ ಮ್ಯಾಪಿಂಗ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ನಾವು ಮೆಮೊರಿ ನಿರ್ವಹಣಾ ಘಟಕವನ್ನು ಹೊಂದಿದ್ದೇವೆ ಅದು ವರ್ಚುಯಲ್ ಮೆಮೊರಿಯನ್ನು ಭೌತಿಕ ಮೆಮೊರಿ ವಿಳಾಸಕ್ಕೆ ಪರಿವರ್ತಿಸುತ್ತದೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಈ ಎನ್ಕ್ಲೇವ್ನ ವಿಳಾಸಗಳನ್ನು ರಾಮ್ ನಲ್ಲಿರುವ ಪಿ ಆರ್ ಎಂ ನಲ್ಲಿ ಭೌತಿಕ ಪುಟಗಳಿಗೆ ಮ್ಯಾಪ್ ಮಾಡುವುದನ್ನು ಖಚಿತಪಡಿಸುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ಈ ರೀತಿಯ ಅನೇಕ ಪ್ರಕ್ರಿಯೆಗಳನ್ನು ಹೊಂದಬಹುದು ಅವುಗಳಲ್ಲಿ ಪ್ರತಿಯೊಂದೂ ತಮ್ಮದೇ ಆದ ಎನ್ಕ್ಲೇವ್ಗಳನ್ನು ಹೊಂದಿದ್ದು ಆದರೆ ಈ ಎಲ್ಲಾ ಪ್ರಕ್ರಿಯೆಗಳು ಪಿ ಆರ್ ಎಂ ಪ್ರದೇಶವಾದ ರಾಮ್ನೊಳಗೆ ಅದೇ ಪ್ರದೇಶಕ್ಕೆ ಮ್ಯಾಪ್ ಮಾಡಲ್ಪಡುತ್ತವೆ So let us look at the EPCM which is the acronym for Enclave Page Cache Map so this EPCM is further divided into various sub regions and we have one entry for each EPC so for example if there say a 1024 EPC regions each of 4 kilo bytes then there would be 1024 regions in the EPCM one region is associated with a corresponding EPC so essentially this EPCM is used by the hardware for access control it stores various information related to the corresponding EPC so for example this particular EPC would have a corresponding EPCM entry which stores aspects such as the validity or of that particular EPC the read write execute permissions for this EPC for example if there is code present over here you would have that particular code as executable and not writeable ಆದ್ದರಿಂದ ನಾವು ಎನ್ಕ್ಲೇವ್ ಪೇಜ್ ಕ್ಯಾಶ್ ಮ್ಯಾಪ್ನ ಸಂಕ್ಷಿಪ್ತ ರೂಪವಾಗಿರುವ ಇಪಿಸಿಎಂ ಅನ್ನು ನೋಡೋಣ ಆದ್ದರಿಂದ ಈ ಇಪಿಸಿಎಂ ಅನ್ನು ವಿವಿಧ ಉಪ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಮತ್ತು ನಾವು ಪ್ರತಿ ಇಪಿಸಿ ಗೆ ಒಂದು ನಮೂದನ್ನು ಹೊಂದಿದ್ದೇವೆ ಆದ್ದರಿಂದ ಉದಾಹರಣೆಗೆ 1024 ಇಪಿಸಿ ಪ್ರದೇಶಗಳು ಪ್ರತಿ 4 ಕಿಲೋ ಬೈಟ್ ಗಳಿದ್ದರೆ ನಂತರ ಇಪಿಸಿಎಂ ನಲ್ಲಿ 1024 ಪ್ರದೇಶಗಳು ಇರುತ್ತವೆ ಒಂದು ಪ್ರದೇಶವು ಅನುಗುಣವಾದ ಇಪಿಸಿ ಯೊಂದಿಗೆ ಸಂಯೋಜಿತವಾಗಿದೆ ಆದ್ದರಿಂದ ಮೂಲಭೂತವಾಗಿ ಈ ಇಪಿಸಿಎಂ ಅನ್ನು ಪ್ರವೇಶ ನಿಯಂತ್ರಣಕ್ಕಾಗಿ ಹಾರ್ಡ್ವೇರ್ನಿಂದ ಬಳಸಲಾಗುತ್ತದೆ ಇದು ಅನುಗುಣವಾದ ಇಪಿಸಿ ಗೆ ಸಂಬಂಧಿಸಿದ ವಿವಿಧ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಉದಾಹರಣೆಗೆ ಈ ನಿರ್ದಿಷ್ಟ ಇಪಿಸಿ ಅನುಗುಣವಾದ ಇಪಿಸಿಎಂ ಅನ್ನು ಹೊಂದಿರುತ್ತದೆ ಮಾನ್ಯತೆ ಅಥವಾ ನಿರ್ದಿಷ್ಟ ಇಪಿಸಿ ಯಂತಹ ಅಂಶಗಳನ್ನು ಸಂಗ್ರಹಿಸುವ ನಮೂದು ಈ ಇಪಿಸಿ ಗಾಗಿ ಓದಲು ಬರೆಯಲು ಕಾರ್ಯಗತಗೊಳಿಸುವ ಅನುಮತಿಗಳನ್ನು ಉದಾಹರಣೆಗೆ ಇಲ್ಲಿ ಕೋಡ್ ಇದ್ದರೆ ನೀವು ನಿರ್ದಿಷ್ಟ ಕೋಡ್ ಅನ್ನು ಕಾರ್ಯಗತಗೊಳಿಸಬಹುದು ಮತ್ತು ಬರೆಯಲಾಗುವುದಿಲ್ಲ It also stores the type of page and the virtual address range for that particular EPC so in some sense this EPCM is somewhat similar to the page tables which are generally used in systems the only difference is that the most of the page tables are managed by the operating system while with the SGX the EPCM contents is completely managed by the hardware so if we actually go back to this slide and see that there is now a conversion from the virtual address space for the enclave to the corresponding physical address space in the PRM ಇದು ನಿರ್ದಿಷ್ಟ ಇ ಪಿ ಸಿ ಗಾಗಿ ಪುಟದ ಪ್ರಕಾರ ಮತ್ತು ವರ್ಚುಯಲ್ ವಿಳಾಸ ಶ್ರೇಣಿಯನ್ನು ಸಹ ಸಂಗ್ರಹಿಸುತ್ತದೆ ಆದ್ದರಿಂದ ಕೆಲವು ಅರ್ಥದಲ್ಲಿ ಈ ಇ ಪಿ ಸಿ ಎಂ ಸಾಮಾನ್ಯವಾಗಿ ಸಿಸ್ಟಮ್ ಗಳಲ್ಲಿ ಬಳಸಲಾಗುವ ಪುಟ ಕೋಷ್ಟಕಗಳಿಗೆ ಸ್ವಲ್ಪಮಟ್ಟಿಗೆ ಹೋಲುತ್ತದೆ ಒಂದೇ ವ್ಯತ್ಯಾಸವೆಂದರೆ ಹೆಚ್ಚಿನ ಪುಟ ಕೋಷ್ಟಕಗಳನ್ನು ನಿರ್ವಹಿಸಲಾಗುತ್ತದೆ ಆಪರೇಟಿಂಗ್ ಸಿಸ್ಟಂ ಯಸ್ ಜಿ ಎಕ್ಸ್ ನಲ್ಲಿರುವಾಗ ಇ ಪಿ ಸಿ ಎಂ ವಿಷಯಗಳನ್ನು ಸಂಪೂರ್ಣವಾಗಿ ಹಾರ್ಡ್ವೇರ್ ನಿಂದ ನಿರ್ವಹಿಸಲಾಗುತ್ತದೆ ಆದ್ದರಿಂದ ನಾವು ಈಗ ನಿಜವಾಗಿ ಸ್ಲೈಡ್ನ ಹಿಂತಿರುಗಿ ನೋಡಿದರೆ ವರ್ಚುಯಲ್ ವಿಳಾಸ ಸ್ಥಳದಿಂದ ಎನ್ಕ್ಲೇವ್ ಗಾಗಿ ಭೌತಿಕ ವಿಳಾಸ ಜಾಗಕ್ಕೆ ಅನುಗುಣವಾದ ಪಿ ಆರ್ ಎಂ ನಲ್ಲಿ ಪರಿವರ್ತನೆ ಇದೆ ಎಂದು Now as will see later there are actually two translation that are involved one is by the standard memory management unit and the page directory and page tables which are maintained by the operating system so this region would then would essentially covert the virtual address to the corresponding physical address second set of validity checks is done by the hardware using the EPCM which is present in the PRM So this would permit a scenario where the operating system is not trusted and the additional checks done by the hardware would ensure that the enclave code and data is kept safe even when the operating system is untrusted ಈಗ ನಂತರ ನೋಡುವಂತೆ ವಾಸ್ತವವಾಗಿ ಎರಡು ಭಾಷಾಂತರಗಳು ಒಳಗೊಂಡಿವೆ ಒಂದು ಸ್ಟ್ಯಾಂಡರ್ಡ್ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ ಮತ್ತು ಪೇಜ್ ಡೈರೆಕ್ಟರಿ ಮತ್ತು ಪೇಜ್ ಟೇಬಲ್ ಗಳು ಆಪರೇಟಿಂಗ್ ಸಿಸ್ಟಮ್ ನಿಂದ ನಿರ್ವಹಿಸಲ್ಪಡುತ್ತವೆ ಆದ್ದರಿಂದ ಈ ಪ್ರದೇಶವು ಮೂಲಭೂತವಾಗಿ ವರ್ಚುಯಲ್ ವಿಳಾಸವನ್ನು ಅನುಗುಣವಾದ ಭೌತಿಕಕ್ಕೆ ಮುಚ್ಚಿಡುತ್ತದೆ ವಿಳಾಸದ ಎರಡನೇ ಸೆಟ್ ಸಿಂಧುತ್ವ ಪರಿಶೀಲನೆಗಳನ್ನು ಪಿ ಆರ್ ಎಂ ನಲ್ಲಿ ಇರುವ ಇ ಪಿ ಸಿ ಎಂ ಅನ್ನು ಬಳಸಿಕೊಂಡು ಯಂತ್ರಾಂಶದಿಂದ ಮಾಡಲಾಗುತ್ತದೆ ಆದ್ದರಿಂದ ಇದು ಆಪರೇಟಿಂಗ್ ಸಿಸ್ಟಮ್ ಅನ್ನು ನಂಬಲಾಗದ ಸನ್ನಿವೇಶವನ್ನು ಅನುಮತಿಸುತ್ತದೆ ಮತ್ತು ಹಾರ್ಡ್ವೇರ್ ನಿಂದ ಮಾಡಲಾದ ಹೆಚ್ಚುವರಿ ಪರಿಶೀಲನೆಗಳು ಆಪರೇಟಿಂಗ್ ಸಿಸ್ಟಮ್ ವಿಶ್ವಾಸಾರ್ಹವಲ್ಲದಿದ್ದರೂ ಸಹ ಎನ್ಕ್ಲೇವ್ ಕೋಡ್ ಮತ್ತು ಡೇಟಾ ವನ್ನು ಸುರಕ್ಷಿತವಾಗಿರಿಸುತ್ತದೆ ಎಂದು ಖಚಿತಪಡಿಸುತ್ತದೆ Now another related data structure which is present in the PRM is known as the SECS or the SGX Enclave Control store now for each enclave there is one SECS so it is of 4 kilo bytes and what we mean by this is suppose there are let us say 10 processes running in the system and each process have one enclave then there would be 10 SECS structures present in the PRM So this SECS structure contains global and meta data about that particular enclave it is used by various reasons to such as to ensure the integrity of the code and data present in the enclave and it is also used for mapping information to the various enclave regions ಈಗ ಪಿ ಆರ್ ಎಂ ನಲ್ಲಿ ಇರುವ ಮತ್ತೊಂದು ಸಂಬಂಧಿತ ಡೇಟಾ ರಚನೆಯನ್ನು SECS ಅಥವಾ ಯಸ್ ಜಿ ಎಕ್ಸ್ ಎನ್ಕ್ಲೇವ್ ಕಂಟ್ರೋಲ್ ಸ್ಟೋರ್ ಎಂದು ಕರೆಯಲಾಗುತ್ತದೆ ಈಗ ಪ್ರತಿ ಎನ್ಕ್ಲೇವ್ಗೆ ಒಂದು SECS ಇರುತ್ತದೆ ಆದ್ದರಿಂದ ಇದು 4 ಕಿಲೋ ಬೈಟ್ಗಳು ಮತ್ತು ಇದರ ಅರ್ಥವೇನೆಂದರೆ ಸಿಸ್ಟಮ್ನಲ್ಲಿ 10 ಪ್ರಕ್ರಿಯೆಗಳು ಚಾಲನೆಯಲ್ಲಿವೆ ಮತ್ತು ಪ್ರತಿ ಪ್ರಕ್ರಿಯೆಯು ಒಂದು ಎನ್ಕ್ಲೇವ್ ಅನ್ನು ಹೊಂದಿರುತ್ತದೆ ನಂತರ ಪಿ ಆರ್ ಎಂ ನಲ್ಲಿ 10 SECS ರಚನೆಗಳು ಇರುತ್ತವೆ ಆದ್ದರಿಂದ ಈ SECS ರಚನೆಯು ನಿರ್ದಿಷ್ಟ ಎನ್ಕ್ಲೇವ್ ಕುರಿತು ಜಾಗತಿಕ ಮತ್ತು ಮೆಟಾ ಡೇಟಾವನ್ನು ಒಳಗೊಂಡಿದೆ ಎನ್ಕ್ಲೇವ್ನಲ್ಲಿರುವ ಕೋಡ್ ಮತ್ತು ಡೇಟಾದ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ಕಾರಣಗಳಿಂದ ಇದನ್ನು ಬಳಸಲಾಗುತ್ತದೆ ಮತ್ತು ಇದನ್ನು ವಿವಿಧ ಎನ್ಕ್ಲೇವ್ ಪ್ರದೇಶಗಳಿಗೆ ಮಾಹಿತಿಯನ್ನು ಮ್ಯಾಪಿಂಗ್ ಮಾಡಲು ಸಹ ಬಳಸಲಾಗುತ್ತದೆ So as we mentioned one of the distinctive features of the SGX mechanism compare to the ARM Trustzone is that SGX supports encrypted memory so if we look at this so if we consider this as our processor with the multiple codes and so on and we assume that this is a hardware enabled processor then what happens is that any data which is actually sent out of the processor or received from the processor is in an encrypted state when this encrypted data enters into the processor then a very fast decryption engine would decryption it to get the plain text data So what this means is that any data leaving the processor would be encrypted while any data read into the processor which is present in the enclave would be decrypted ARM ಟ್ರಸ್ಟ್ಝೋನ್ಗೆ ಹೋಲಿಸಿದರೆ ಯಸ್ ಜಿ ಎಕ್ಸ್ ಕಾರ್ಯವಿಧಾನದ ಒಂದು ವಿಶಿಷ್ಟ ಲಕ್ಷಣವೆಂದರೆ ಯಸ್ ಜಿ ಎಕ್ಸ್ ಎನ್ಕ್ರಿಪ್ಟ್ ಮಾಡಲಾದ ಮೆಮೊರಿಯನ್ನು ಬೆಂಬಲಿಸುತ್ತದೆ ಆದ್ದರಿಂದ ನಾವು ಇದನ್ನು ನೋಡಿದರೆ ನಾವು ಇದನ್ನು ನಮ್ಮ ಪ್ರೊಸೆಸರ್ ಎಂದು ಪರಿಗಣಿಸಿದರೆ ಮತ್ತು ಹೀಗೆ ಎಂದು ನಾವು ಭಾವಿಸುತ್ತೇವೆ ಒಂದು ಹಾರ್ಡ್ವೇರ್ ಸಕ್ರಿಯಗೊಳಿಸಿದ ಪ್ರೊಸೆಸರ್ ಆಗ ಏನಾಗುತ್ತದೆ ಎಂದರೆ ಪ್ರೊಸೆಸರ್ನಿಂದ ವಾಸ್ತವವಾಗಿ ಕಳುಹಿಸಲಾದ ಅಥವಾ ಪ್ರೊಸೆಸರ್ನಿಂದ ಸ್ವೀಕರಿಸಿದ ಯಾವುದೇ ಡೇಟಾ ಎನ್ಕ್ರಿಪ್ಟ್ ಮಾಡಲಾದ ಸ್ಥಿತಿಯಲ್ಲಿದೆ ಈ ಎನ್ಕ್ರಿಪ್ಟ್ ಮಾಡಿದ ಡೇಟಾ ಪ್ರೊಸೆಸರ್ಗೆ ಪ್ರವೇಶಿಸಿದಾಗ ಅತ್ಯಂತ ವೇಗದ ಡೀಕ್ರಿಪ್ಶನ್ ಎಂಜಿನ್ ಸರಳ ಪಠ್ಯ ಡೇಟಾ ಪಡೆಯಲು ಅದನ್ನು ಡೀಕ್ರಿಪ್ಶನ್ ಮಾಡುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಪ್ರೊಸೆಸರ್ ನಿಂದ ಹೊರಡುವ ಯಾವುದೇ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಲಾಗುತ್ತದೆ ಮತ್ತು ಎನ್ಕ್ಲೇವ್ನಲ್ಲಿರುವ ಪ್ರೊಸೆಸರ್ನಲ್ಲಿ ಓದುವ ಯಾವುದೇ ಡೇಟಾವನ್ನು ಡೀಕ್ರಿಪ್ಟ್ ಮಾಡಲಾಗುತ್ತದೆ So this way if we have an attacker who is trying to snoop into the system memory the D RAM memory for instance or try to snoop into the various buses present in the processor then the attacker would only be able to view the encrypted data so this ensures confidentiality of the enclave region as well as integrity of the data So for example if an attacker tries to modify this data on this bus checks would be done in the processor to identify that the data has been modified and would throw an exception ಆದ್ದರಿಂದ ಈ ರೀತಿಯಲ್ಲಿ ನಾವು ಆಕ್ರಮಣಕಾರರನ್ನು ಹೊಂದಿದ್ದರೆ ಅವರು ಸಿಸ್ಟಮ್ ಮೆಮೊರಿಗೆ D RAM ಮೆಮೊರಿಯನ್ನು ಸ್ನೂಪ್ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅಥವಾ ಪ್ರೊಸೆಸರ್ನಲ್ಲಿರುವ ವಿವಿಧ ಬಸ್ಗಳಲ್ಲಿ ಸ್ನೂಪ್ ಮಾಡಲು ಪ್ರಯತ್ನಿಸಿದರೆ ದಾಳಿಕೋರರು ಎನ್ಕ್ರಿಪ್ಟ್ ಮಾಡಿದ ಡೇಟಾವನ್ನು ಮಾತ್ರ ವೀಕ್ಷಿಸಲು ಸಾಧ್ಯವಾಗುತ್ತದೆ ಎನ್ಕ್ಲೇವ್ ಪ್ರದೇಶದ ಗೌಪ್ಯತೆಯನ್ನು ಮತ್ತು ಡೇಟಾದ ಸಮಗ್ರತೆಯನ್ನು ಖಚಿತಪಡಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಆಕ್ರಮಣಕಾರರು ಈ ಬಸ್ನಲ್ಲಿ ಈ ಡೇಟಾವನ್ನು ಮಾರ್ಪಡಿಸಲು ಪ್ರಯತ್ನಿಸಿದರೆ ಡೇಟಾವನ್ನು ಮಾರ್ಪಡಿಸಲಾಗಿದೆ ಎಂದು ಗುರುತಿಸಲು ಪ್ರೊಸೆಸರ್ನಲ್ಲಿ ತಪಾಸಣೆ ಮಾಡಲಾಗುತ್ತದೆ ಮತ್ತು ವಿನಾಯಿತಿಯನ್ನು ಎಸೆಯುತ್ತದೆ So recollect the slide where we actually discussed that the enclave region is essentially protected from the various other parts of the process as well as the operating system but however when executing within the enclave region that is you have a function within the enclave region this particular data could access anything in the user space of that particular process So this leaves us four different alternatives so let us say the first is when you are in the code outside the enclave that is you are executing in normal mode outside the enclave and you are trying to access the data present outside the enclave so this should be permitted ಆದ್ದರಿಂದ ನಾವು ವಾಸ್ತವವಾಗಿ ಚರ್ಚಿಸಿದ ಸ್ಲೈಡ್ ಅನ್ನು ನೆನಪಿಸಿಕೊಂಡರೆ ಎನ್ಕ್ಲೇವ್ ಪ್ರದೇಶವು ಪ್ರಕ್ರಿಯೆಯ ವಿವಿಧ ಭಾಗಗಳಿಂದ ಮತ್ತು ಆಪರೇಟಿಂಗ್ ಸಿಸ್ಟಮ್ನಿಂದ ಮೂಲಭೂತವಾಗಿ ರಕ್ಷಿಸಲ್ಪಟ್ಟಿದೆ ಆದರೆ ಎನ್ಕ್ಲೇವ್ ಪ್ರದೇಶದೊಳಗೆ ಕಾರ್ಯಗತಗೊಳಿಸುವಾಗ ನೀವು ಎನ್ಕ್ಲೇವ್ ಪ್ರದೇಶದಲ್ಲಿ ಈ ನಿರ್ದಿಷ್ಟ ಡೇಟಾವನ್ನು ಹೊಂದಿರುವಿರಿ ನಿರ್ದಿಷ್ಟ ಪ್ರಕ್ರಿಯೆಯ ಬಳಕೆದಾರರ ಜಾಗದಲ್ಲಿ ಯಾವುದನ್ನಾದರೂ ಪ್ರವೇಶಿಸಬಹುದು ಆದ್ದರಿಂದ ಇದು ನಮಗೆ ನಾಲ್ಕು ವಿಭಿನ್ನ ಪರ್ಯಾಯಗಳನ್ನು ನೀಡುತ್ತದೆ ಆದ್ದರಿಂದ ನೀವು ಎನ್ಕ್ಲೇವ್ನ ಹೊರಗೆ ಕೋಡ್ನಲ್ಲಿರುವಾಗ ಮೊದಲನೆಯದು ಎಂದು ಹೇಳೋಣ ಅಂದರೆ ನೀವು ಎನ್ಕ್ಲೇವ್ನ ಹೊರಗೆ ಸಾಮಾನ್ಯ ಮೋಡ್ನಲ್ಲಿ ಕಾರ್ಯಗತಗೊಳಿಸುತ್ತಿರುವಿರಿ ಮತ್ತು ನೀವು ಎನ್ಕ್ಲೇವ್ನ ಹೊರಗೆ ಇರುವ ಡೇಟಾವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ಇದನ್ನು ಅನುಮತಿಸಲಾಗುವುದು The second is when you are executing code outside the enclave but try to access or execute code which is present inside the enclave so this should not be permitted The two other cases are when you are actually running in the enclave mode and you are trying to access data within the enclave or trying to access data which is outside the enclave so both of this should be permitted by the processor So let us see how this is managed by the memory management units and the SGX units present in the system ಎರಡನೆಯದು ನೀವು ಎನ್ಕ್ಲೇವ್ ನ ಹೊರಗೆ ಕೋಡ್ ಅನ್ನು ಕಾರ್ಯಗತಗೊಳಿಸುತ್ತಿರುವಾಗ ಆದರೆ ಎನ್ಕ್ಲೇವ್ ನ ಒಳಗೆ ಇರುವ ಕೋಡ್ ಅನ್ನು ಪ್ರವೇಶಿಸಲು ಅಥವಾ ಕಾರ್ಯಗತಗೊಳಿಸಲು ಪ್ರಯತ್ನಿಸಿ ಆದ್ದರಿಂದ ಇದನ್ನು ಅನುಮತಿಸಬಾರದು ನೀವು ಎನ್ಕ್ಲೇವ್ ಮೋಡ್ ನಲ್ಲಿ ನಿಜವಾಗಿ ಚಾಲನೆಯಲ್ಲಿರುವಾಗ ಮತ್ತು ನೀವು ಎನ್ಕ್ಲೇವ್ ನಲ್ಲಿ ಡೇಟಾ ವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿರುವಾಗ ಅಥವಾ ಎನ್ಕ್ಲೇವ್ ನ ಹೊರಗಿನ ಡೇಟಾ ವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿರುವಾಗ ಇತರ ಎರಡು ಪ್ರಕರಣಗಳು ಪ್ರೊಸೆಸರ್ ನಿಂದ ಅನುಮತಿಸಬೇಕು ಆದ್ದರಿಂದ ಸಿಸ್ಟಮ್ ನಲ್ಲಿರುವ ಮೆಮೊರಿ ಮ್ಯಾನೇಜ್ಮೆಂಟ್ ಘಟಕಗಳು ಮತ್ತು ಯಸ್ ಜಿ ಎಕ್ಸ್ ಘಟಕಗಳಿಂದ ಇದನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂದು ನೋಡೋಣ So we look at this particular flow chart which shows how memory accesses are done in an SGX enclave system So part of this is done by the operating system and the traditional page tables and page directories which are present the remaining part is done by the hardware especially the SGX aspects of the hardware So let us consider the case where we have code present outside the enclave and it is making a memory access to data which is also present outside the enclave So we will follow the flowchart and see that this should be permitted and only the traditional page tables and page mechanisms would work So we have a memory access that is which is initiated we set the enclave access to zero we check whether it is an enclave mode ಆದ್ದರಿಂದ ನಾವು ಈ ನಿರ್ದಿಷ್ಟ ಫ್ಲೋ ಚಾರ್ಟ್ ಅನ್ನು ನೋಡುತ್ತೇವೆ ಅದು ಯಸ್ ಜಿ ಎಕ್ಸ್ ಎನ್ಕ್ಲೇವ್ ಸಿಸ್ಟಮ್ ನಲ್ಲಿ ಮೆಮೊರಿ ಪ್ರವೇಶಗಳನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಇದರ ಭಾಗವನ್ನು ಆಪರೇಟಿಂಗ್ ಸಿಸ್ಟಮ್ ಮತ್ತು ಸಾಂಪ್ರದಾಯಿಕ ಪುಟ ಕೋಷ್ಟಕಗಳು ಮತ್ತು ಪುಟ ಡೈರೆಕ್ಟರಿ ಗಳಿಂದ ಮಾಡಲಾಗುತ್ತದೆ ಉಳಿದ ಭಾಗವನ್ನು ಹಾರ್ಡ್ವೇರ್ ವಿಶೇಷವಾಗಿ ಹಾರ್ಡ್ವೇರ್ ನ ಯಸ್ ಜಿ ಎಕ್ಸ್ ಅಂಶಗಳಿಂದ ಮಾಡಲಾಗುತ್ತದೆ ಆದ್ದರಿಂದ ನಾವು ಎನ್ಕ್ಲೇವ್ ನ ಹೊರಗೆ ಕೋಡ್ ಹೊಂದಿರುವ ಪ್ರಕರಣವನ್ನು ಪರಿಗಣಿಸೋಣ ಮತ್ತು ಇದು ಎನ್ಕ್ಲೇವ್ ನ ಹೊರಗೆ ಇರುವ ಡೇಟಾ ಗೆ ಮೆಮೊರಿ ಪ್ರವೇಶವನ್ನು ಮಾಡುತ್ತಿದೆ ಆದ್ದರಿಂದ ನಾವು ಫ್ಲೋಚಾರ್ಟ್ ಅನ್ನು ಅನುಸರಿಸುತ್ತೇವೆ ಮತ್ತು ಇದನ್ನು ಅನುಮತಿಸಬೇಕು ಮತ್ತು ಸಾಂಪ್ರದಾಯಿಕ ಪುಟ ಕೋಷ್ಟಕಗಳು ಮತ್ತು ಪುಟ ಕಾರ್ಯವಿಧಾನಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ ಎಂದು ನೋಡುತ್ತೇವೆ ಆದ್ದರಿಂದ ನಾವು ಮೆಮೊರಿ ಪ್ರವೇಶವನ್ನು ಹೊಂದಿದ್ದೇವೆ ಅದು ಪ್ರಾರಂಭವಾಗಿದೆ ನಾವು ಎನ್ಕ್ಲೇವ್ ಪ್ರವೇಶವನ್ನು ಶೂನ್ಯಕ್ಕೆ ಹೊಂದಿಸುತ್ತೇವೆ ನಾವು ಅದು ಎನ್ಕ್ಲೇವ್ ಮೋಡ್ ಆಗಿದೆಯೇ ಎಂದು ಪರಿಶೀಲಿಸುತ್ತೇವೆ In this particular case it is no so we skip this steps and we go to this place then we perform a traditional page walk and page table page walk using the page directories and page tables and therefore we will be able to convert the virtual address of that data to the corresponding physical address Now the next step is this a enclave access so since the data is outside the enclave so therefore no then we check whether the physical address is in the EPC in this case since the data is not in the enclave the data is outside the enclave therefore this case is too is also no and finally we allow the access So let us see another scenario where you have code present outside the enclave trying to access data which is present inside the enclave ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅದು ಇಲ್ಲ ಆದ್ದರಿಂದ ನಾವು ಈ ಹಂತಗಳನ್ನು ಬಿಟ್ಟು ಈ ಸ್ಥಳಕ್ಕೆ ಹೋಗುತ್ತೇವೆ ನಂತರ ನಾವು ಸಾಂಪ್ರದಾಯಿಕ ಪೇಜ್ ವಾಕ್ ಮತ್ತು ಪೇಜ್ ಟೇಬಲ್ ಪುಟ ಡೈರೆಕ್ಟರಿ ಗಳು ಮತ್ತು ಪುಟ ಕೋಷ್ಟಕಗಳನ್ನು ಬಳಸಿಕೊಂಡು ಪುಟ ವಾಕ್ ಅನ್ನು ನಿರ್ವಹಿಸುತ್ತೇವೆ ಮತ್ತು ಆದ್ದರಿಂದ ಆ ಡೇಟಾ ದ ವರ್ಚುಯಲ್ ವಿಳಾಸವನ್ನು ಅನುಗುಣವಾದ ಭೌತಿಕ ವಿಳಾಸಕ್ಕೆ ಪರಿವರ್ತಿಸಲು ನಮಗೆ ಸಾಧ್ಯವಾಗುತ್ತದೆ ಈಗ ಮುಂದಿನ ಹಂತವು ಎನ್ಕ್ಲೇವ್ ಪ್ರವೇಶವಾಗಿದೆ ಆದ್ದರಿಂದ ಡೇಟಾವು ಎನ್ಕ್ಲೇವ್ ನ ಹೊರಗೆ ಇರುವುದರಿಂದ ಈ ಸಂದರ್ಭದಲ್ಲಿ ಭೌತಿಕ ವಿಳಾಸವು ಇಪಿಸಿ ಯಲ್ಲಿದೆಯೇ ಎಂದು ನಾವು ಪರಿಶೀಲಿಸುತ್ತೇವೆ ಏಕೆಂದರೆ ಡೇಟಾ ಎನ್ಕ್ಲೇವ್ ನಲ್ಲಿಲ್ಲದ ಕಾರಣ ಡೇಟಾ ಎನ್ಕ್ಲೇವ್ ನ ಹೊರಗಿದೆ ಆದ್ದರಿಂದ ಈ ಪ್ರಕರಣವೂ ಸಹ ಇಲ್ಲ ಮತ್ತು ಅಂತಿಮವಾಗಿ ನಾವು ಪ್ರವೇಶವನ್ನು ಅನುಮತಿಸುತ್ತೇವೆ ಆದ್ದರಿಂದ ಎನ್ಕ್ಲೇವ್ ನ ಹೊರಗೆ ನೀವು ಕೋಡ್ ಅನ್ನು ಹೊಂದಿರುವ ಇನ್ನೊಂದು ಸನ್ನಿವೇಶವನ್ನು ನಾವು ನೋಡೋಣ ಅದು ಎನ್ಕ್ಲೇವ್ ನ ಒಳಗೆ ಇರುವ ಡೇಟಾ ವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ So will follow this again will set enclave access to zero then is it in enclave mode so it is no so we go here perform the traditional page directly page table walk and obtain the corresponding physical address and check whether it is an enclave access so enclave access is set still set to zero so it is no again and then we check whether the physical address is in the EPC in this case it is yes and what we do is that we replace the physical address with some non existent memory address essentially we are going to actually fill in some garbage and permit the access So what is going to happen over here is that such a memory access would complete but what the program would see is some garbage value and not the actual value corresponding to that memory location present inside the enclave ಆದ್ದರಿಂದ ಇದನ್ನು ಮತ್ತೆ ಅನುಸರಿಸುತ್ತದೆ ಎನ್ಕ್ಲೇವ್ ಪ್ರವೇಶವನ್ನು ಶೂನ್ಯಕ್ಕೆ ಹೊಂದಿಸುತ್ತದೆ ನಂತರ ಅದು ಎನ್ಕ್ಲೇವ್ ಮೋಡ್ ನಲ್ಲಿದೆ ಆದ್ದರಿಂದ ನಾವು ಇಲ್ಲಿಗೆ ಹೋಗಿ ಸಾಂಪ್ರದಾಯಿಕ ಪುಟವನ್ನು ನೇರವಾಗಿ ಪುಟದ ಟೇಬಲ್ ವಾಕ್ ಮಾಡಿ ಮತ್ತು ಅನುಗುಣವಾದ ಭೌತಿಕ ವಿಳಾಸವನ್ನು ಪಡೆದುಕೊಳ್ಳಿ ಮತ್ತು ಅದು ಎನ್ಕ್ಲೇವ್ ಪ್ರವೇಶವಾಗಿದೆಯೇ ಎಂದು ಪರಿಶೀಲಿಸಿ ಪ್ರವೇಶವನ್ನು ಇನ್ನೂ ಶೂನ್ಯಕ್ಕೆ ಹೊಂದಿಸಲಾಗಿದೆ ಆದ್ದರಿಂದ ಅದು ಮತ್ತೆ ಇಲ್ಲ ಮತ್ತು ನಂತರ ನಾವು ಭೌತಿಕ ವಿಳಾಸವು ಇಪಿಸಿ ಯಲ್ಲಿದೆಯೇ ಎಂದು ಪರಿಶೀಲಿಸುತ್ತೇವೆ ಈ ಸಂದರ್ಭದಲ್ಲಿ ಅದು ಹೌದು ಮತ್ತು ನಾವು ಏನು ಮಾಡುತ್ತೇವೆ ಎಂದರೆ ನಾವು ಭೌತಿಕ ವಿಳಾಸವನ್ನು ಕೆಲವು ಅಸ್ತಿತ್ವದಲ್ಲಿಲ್ಲದ ಮೆಮೊರಿ ವಿಳಾಸದೊಂದಿಗೆ ಬದಲಾಯಿಸುತ್ತೇವೆ ವಾಸ್ತವವಾಗಿ ಕೆಲವು ಕಸವನ್ನು ತುಂಬಲು ಮತ್ತು ಪ್ರವೇಶವನ್ನು ಅನುಮತಿಸಲು ಹೋಗುತ್ತಿದೆ ಆದ್ದರಿಂದ ಇಲ್ಲಿ ಏನಾಗಲಿದೆ ಎಂದರೆ ಅಂತಹ ಮೆಮೊರಿ ಪ್ರವೇಶವು ಪೂರ್ಣಗೊಳ್ಳುತ್ತದೆ ಆದರೆ ಪ್ರೋಗ್ರಾಂ ನೋಡುವುದು ಕೆಲವು ಕಸದ ಮೌಲ್ಯವಾಗಿದೆ ಮತ್ತು ಎನ್ಕ್ಲೇವ್ ನ ಒಳಗೆ ಇರುವ ಆ ಮೆಮೊರಿ ಸ್ಥಳಕ್ಕೆ ಅನುಗುಣವಾದ ನಿಜವಾದ ಮೌಲ್ಯವಲ್ಲ We will also look at third aspect where you are running in the enclave mode and trying to access data which is outside the enclave So will follow this again we set the enclave access to zero as usual we are running in enclave mode so this is yes the access to address in enclave address space which is no so we come here we perform the traditional page table walk and obtain the corresponding physical address then we check whether it is an enclave access equal to 1 no so because enclave access is still zero so we come here and we see that there is a check for physical address in EPC in this case is no because we are in the enclave mode but trying to access data which is outside the enclave and therefore the access is permitted ನೀವು ಎನ್ಕ್ಲೇವ್ ಮೋಡ್ ನಲ್ಲಿ ರನ್ ಮಾಡುತ್ತಿರುವ ಮತ್ತು ಎನ್ಕ್ಲೇವ್ ನ ಹೊರಗಿನ ಡೇಟಾ ವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿರುವ ಮೂರನೇ ಅಂಶವನ್ನು ಸಹ ನಾವು ನೋಡುತ್ತೇವೆ ಆದ್ದರಿಂದ ಇದನ್ನು ಮತ್ತೆ ಅನುಸರಿಸುತ್ತೇವೆ ನಾವು ಎಂದಿನಂತೆ ಎನ್ಕ್ಲೇವ್ ಪ್ರವೇಶವನ್ನು ಶೂನ್ಯಕ್ಕೆ ಹೊಂದಿಸುತ್ತೇವೆ ನಾವು ಎನ್ಕ್ಲೇವ್ ಮೋಡ್ ನಲ್ಲಿ ಚಲಾಯಿಸುತ್ತಿದ್ದೇವೆ ಆದ್ದರಿಂದ ಇದು ಹೌದು ಎನ್ಕ್ಲೇವ್ ವಿಳಾಸ ಜಾಗದಲ್ಲಿ ವಿಳಾಸದ ಪ್ರವೇಶವಾಗಿದೆ ಅದು ಇಲ್ಲ ಆದ್ದರಿಂದ ನಾವು ಇಲ್ಲಿಗೆ ಬರುತ್ತೇವೆ ನಾವು ಸಾಂಪ್ರದಾಯಿಕ ಪುಟದ ಟೇಬಲ್ ವಾಕ್ ಅನ್ನು ನಿರ್ವಹಿಸುತ್ತೇವೆ ಮತ್ತು ಅನುಗುಣವಾದ ಭೌತಿಕ ವಿಳಾಸವನ್ನು ಪಡೆಯುತ್ತೇವೆ 1 ಕ್ಕೆ ಸಮಾನವಾದ ಎನ್ಕ್ಲೇವ್ ಪ್ರವೇಶವಾಗಿದೆಯೇ ಎಂದು ನಾವು ಪರಿಶೀಲಿಸುತ್ತೇವೆ ಇಲ್ಲ ಏಕೆಂದರೆ ಎನ್ಕ್ಲೇವ್ ಪ್ರವೇಶವು ಇನ್ನೂ ಶೂನ್ಯವಾಗಿದೆ ಆದ್ದರಿಂದ ನಾವು ಇಲ್ಲಿಗೆ ಬರುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಇಪಿಸಿ ಯಲ್ಲಿ ಭೌತಿಕ ವಿಳಾಸಕ್ಕಾಗಿ ಚೆಕ್ ಇದೆ ಎಂದು ನಾವು ನೋಡುತ್ತೇವೆ ಏಕೆಂದರೆ ಎನ್ಕ್ಲೇವ್ ಮೋಡ್ ಆದರೆ ಎನ್ಕ್ಲೇವ್ ನ ಹೊರಗಿನ ಡೇಟಾ ವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಮತ್ತು ಆದ್ದರಿಂದ ಪ್ರವೇಶವನ್ನು ಅನುಮತಿಸಲಾಗಿದೆ Will also look at the final case where we have a code present in the enclave that is you are running in the enclave mode and you are trying to access data which is also in the enclave So as usual we set the enclave access to zero the enclave mode is yes so we actually come here is the access to address in the enclave address space this is yes so set enclave access to 1 we go here perform the traditional page table walk thing which will actually convert the virtual address to the corresponding physical address then we look at the enclave access equal to 1 So in this case the enclave access is indeed 1 so we come to this part of the flow and check a whether the physical address is in the EPC yes ನೀವು ಎನ್ಕ್ಲೇವ್ ಮೋಡ್ ನಲ್ಲಿ ರನ್ ಮಾಡುತ್ತಿರುವಿರಿ ಮತ್ತು ಎನ್ಕ್ಲೇವ್ ನಲ್ಲಿರುವ ಡೇಟಾವನ್ನು ಪ್ರವೇಶಿಸಲು ನೀವು ಪ್ರಯತ್ನಿಸುತ್ತಿರುವ ಎನ್ಕ್ಲೇವ್ ನಲ್ಲಿ ನಾವು ಕೋಡ್ ಹೊಂದಿರುವ ಅಂತಿಮ ಪ್ರಕರಣವನ್ನು ಸಹ ನೋಡುತ್ತೇವೆ ಆದ್ದರಿಂದ ಎಂದಿನಂತೆ ನಾವು ಎನ್ಕ್ಲೇವ್ ಪ್ರವೇಶವನ್ನು ಶೂನ್ಯಕ್ಕೆ ಹೊಂದಿಸಿದ್ದೇವೆ ಎನ್ಕ್ಲೇವ್ ಮೋಡ್ ಹೌದು ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಎನ್ಕ್ಲೇವ್ ವಿಳಾಸ ಜಾಗದಲ್ಲಿ ವಿಳಾಸದ ಪ್ರವೇಶ ಇದು ಹೌದು ಆದ್ದರಿಂದ ಎನ್ಕ್ಲೇವ್ ಪ್ರವೇಶವನ್ನು 1 ಗೆ ಹೊಂದಿಸಿ ನಾವು ಇಲ್ಲಿಗೆ ಹೋಗುತ್ತೇವೆ ಸಾಂಪ್ರದಾಯಿಕ ಪುಟದ ಟೇಬಲ್ ವಾಕ್ ವಿಷಯವನ್ನು ನಿರ್ವಹಿಸುತ್ತೇವೆ ವಾಸ್ತವಿಕವಾಗಿ ವರ್ಚುಯಲ್ ವಿಳಾಸವನ್ನು ಅನುಗುಣವಾದ ಭೌತಿಕ ವಿಳಾಸಕ್ಕೆ ಪರಿವರ್ತಿಸುತ್ತದೆ ನಂತರ ನಾವು 1 ಕ್ಕೆ ಸಮಾನವಾದ ಎನ್ಕ್ಲೇವ್ ಪ್ರವೇಶವನ್ನು ನೋಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಎನ್ಕ್ಲೇವ್ ಪ್ರವೇಶವು ವಾಸ್ತವವಾಗಿ 1 ಆಗಿರುತ್ತದೆ ಆದ್ದರಿಂದ ನಾವು ಹರಿವಿನ ಈ ಭಾಗಕ್ಕೆ ಬರುತ್ತೇವೆ ಮತ್ತು ಭೌತಿಕ ವಿಳಾಸವು ಇಪಿಸಿ ಯಲ್ಲಿದೆಯೇ ಎಂದು ಪರಿಶೀಲಿಸುತ್ತೇವೆ Now over here we is the part where we actually look into the EPCM check the various permissions and so on and ensure that this particular EPC where is going to be accessed has indeed the right permissions to permit that particular access If these permissions are successful then you allow this particular access else we will create a signal fault In this video we had a brief introduction to Intel SGX in the next video will look at how a move from a software perspective and see how applications are written how the SGX mode is used and how data can be transferred from a normal mode outside the enclave into the enclave and get the result and so on thank you ಈಗ ನಾವು ವಾಸ್ತವವಾಗಿ ಇಪಿಸಿಎಂ ಅನ್ನು ನೋಡುವ ಭಾಗವಾಗಿದೆ ವಿವಿಧ ಅನುಮತಿಗಳನ್ನು ಪರಿಶೀಲಿಸಿ ಮತ್ತು ಈ ನಿರ್ದಿಷ್ಟ ಇಪಿಸಿ ಪ್ರವೇಶಿಸಲು ಹೋಗುವ ನಿರ್ದಿಷ್ಟ ಪ್ರವೇಶವನ್ನು ಅನುಮತಿಸಲು ಸರಿಯಾದ ಅನುಮತಿಗಳನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ ಈ ಅನುಮತಿಗಳು ಯಶಸ್ವಿಯಾದರೆ ನೀವು ಈ ನಿರ್ದಿಷ್ಟ ಪ್ರವೇಶವನ್ನು ಅನುಮತಿಸಿದರೆ ನಾವು ಸಿಗ್ನಲ್ ದೋಷವನ್ನು ರಚಿಸುತ್ತೇವೆ ಈ ವೀಡಿಯೊ ದಲ್ಲಿ ನಾವು ಮುಂದಿನ ವೀಡಿಯೊದಲ್ಲಿ ಇಂಟೆಲ್ ಯಸ್ ಜಿ ಎಕ್ಸ್ ಗೆ ಸಂಕ್ಷಿಪ್ತ ಪರಿಚಯವನ್ನು ಹೊಂದಿದ್ದೇವೆ ಮತ್ತು ಸಾಫ್ಟ್ವೇರ್ ದೃಷ್ಟಿಕೋನದಿಂದ ಹೇಗೆ ಚಲಿಸುತ್ತದೆ ಮತ್ತು ಅಪ್ಲಿಕೇಶನ್ ಗಳನ್ನು ಹೇಗೆ ಬರೆಯಲಾಗಿದೆ ಎಂಬುದನ್ನು ನೋಡಿ ಯಸ್ ಜಿ ಎಕ್ಸ್ ಮೋಡ್ ಅನ್ನು ಹೇಗೆ ಬಳಸಲಾಗುತ್ತದೆ ಮತ್ತು ಎನ್ಕ್ಲೇವ್ ನ ಹೊರಗಿನ ಸಾಮಾನ್ಯ ಮೋಡ್ ನಿಂದ ಡೇಟಾ ವನ್ನು ಎನ್ಕ್ಲೇವ್ ನಲ್ಲಿ ಹೇಗೆ ವರ್ಗಾಯಿಸಬಹುದು ಮತ್ತು ಫಲಿತಾಂಶವನ್ನು ಪಡೆಯಿರಿ ಮತ್ತು ಹೀಗೆ ಧನ್ಯವಾದಗಳು